ಆದ್ದರಿಂದ ಈಗ ಒಟ್ಟಾರೆ ಮ್ಯಾಟ್ರಿಕ್ಸ್ ಸಮೀಕರಣಕ್ಕೆ ಬರೋಣ ಈ ಇಡೀ ವಿಷಯವು ಕೆಲವು ಸಂಖ್ಯೆ ಆಗಲಿದೆ ಇದು ನೀವು ಸಿ ಎಂದು ಕರೆಯುವ ಕೆಲವು ಮ್ಯಾಟ್ರಿಕ್ಸ್ ಆಗಿರುತ್ತದೆ ಇದನ್ನು ಪುನಃ ಬರೆಯೋಣ ಸಮೀಕರಣ 1 ಇಲ್ಲಿ ಸಮೀಕರಣ 1 ರೂಪವಾಗಲಿದೆ ಇದು ಸರಿ ಇರುತ್ತದೆ ಎರಡನೆಯ ಸಮೀಕರಣ ಇದು ನಿಮ್ಮ FEM ನಿಂದ ಬರುತ್ತದೆ ಎರಡನೇ ಸಮೀಕರಣವು BI ಯಿಂದ ಬರಲಿದೆ ಆದ್ದರಿಂದ ಇದು ಏನು ಹೊಂದಿರುತ್ತದೆ ನಾವು ಸಮೀಕರಣ 2 ಕ್ಕೆ ಆಮೇಲೆ ಬರೋಣ ಸಮೀಕರಣ 2 ನಮಗೆ ಎಲ್ಲಾ ಯುಎಸ್ ಗಡಿ ಮತ್ತು ವಿಎಸ್ ಗಡಿ ಯನ್ನು ಒಳಗೊಂಡಿರುತ್ತದೆ ಇದು ನನ್ನ ಗಡಿ ಅವಿಭಾಜ್ಯ ಹೌದು ಇದು ಕೇವಲ ಸಮೀಕರಣ 5 ಆಗಿದೆ ಇದು ಅಸ್ಥಿರಗಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಅದರಿಂದ ಏನೂ ಭಿನ್ನವಾಗಿಲ್ಲ ಸಮೀಕರಣ 6 ಕ್ಕೆ ನಾವಿನ್ನೂ ಬಂದಿಲ್ಲ ಆದ್ದರಿಂದ ನಾವು ಈ ಎಲ್ಲ ಸಂಗತಿಗಳನ್ನು ಒಟ್ಟಿಗೆ ಸೇರಿಸಿದ್ದೇವೆ ಎಂಬ ಪ್ರಶ್ನೆ ಇತ್ತು ಆಂತರಿಕ ತ್ರಿಕೋನಗಳ ಬಗ್ಗೆ ಏನು ನಾನು ಈಗ ಈ ರೀತಿಯ ತ್ರಿಕೋನವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಅಂಚುಗಳೊಂದಿಗೆ ಇಲ್ಲಿ ನಾನು ಈ 4 ಮತ್ತು 5 ಸಮೀಕರಣವನ್ನು ಬರೆಯುವಾಗ ಏನಾಗುತ್ತದೆ ನಾನು ಈ ತ್ರಿಕೋನವನ್ನು ತೆಗೆದುಕೊಂಡಾಗ ಇಲ್ಲಿ ನನ್ನ ಸಮೀಕರಣವು ಏನನ್ನಾದರೂ ಹೊಂದಿರುತ್ತದೆ ನಾನು ಎಡ್ಜ್ 3 ಅನ್ನು ಪರೀಕ್ಷಿಸಿದರೆ ನಿಮ್ಮ FEM ಮಾಡ್ಯೂಲ್ನಿಂದ ನಿಮಗೆ ನೆನಪಿರುವ ಎಲ್ಲಾ ಅಪರಿಚಿತಗಳನ್ನು ಹೇಳೋಣ ಸಾಮಾನ್ಯವಾದವು ಎಲ್ಲವೂ ಬರುತ್ತವೆ ಆದ್ದರಿಂದ ನಾನು ಅದನ್ನು ಪಡೆಯುತ್ತೇನೆ ಆದರೆ ಇತರವು 0 ಆಗಿರುತ್ತದೆ ಅಂದರೆ ಅದು ಹೇಗೆ ಆಗುತ್ತದೆ ಹೇಗೆ ಕಾಣಿಸುತ್ತದೆ ಇದು ಒಳಾಂಗಣದ ಎರಡನೇ ಭಾಗವಾಗಿದೆ ಅಂಚುಗಳಲ್ಲಿ ಯಾವುದೇ ಬದಲಾವಣೆಯಿಲ್ಲ ನೀವು ಮೊದಲು ಎಫ್ಇಎಂ ಮಾಡುವಂತೆಯೇ ಸರಿಯಾಗಿ ಮಾಡುತ್ತೀರಿ ಆದರೆ ನಾನು ಈ ಎಲ್ಲವನ್ನು ಒಟ್ಟುಗೂಡಿಸಿದಾಗ ಅಪರಿಚಿತಗಳು ಯಾವವು ಆದ್ದರಿಂದ ಯು ಒಳಾಂಗಣದಲ್ಲಿ ಯು ಗಡಿಯಲ್ಲಿ ಮತ್ತು ವಿ ಗಡಿರೇಖೆ ಇವು ನನ್ನ ಅಪರಿಚಿತರು ಸರಿ ಆದ್ದರಿಂದ ಇದು n 2 ಎಂ ಉದ್ದದ ವೆಕ್ಟರ್ ಸರಿ ಈಗ ನಾನು ಈ ರೀತಿಯ 3 ಭಾಗಗಳನ್ನು ವಿಭಜಿಸಲು ಹೋಗುತ್ತಿದ್ದೇನೆ ಆದ್ದರಿಂದ FEM ಸಮೀಕರಣಗಳು ಎರಡನೇ ಸಮೀಕರಣವು m ಮತ್ತು m ಅನ್ನು ಹೊಂದಿರುತ್ತದೆ ಮೊದಲನೆಯದು ಎಚ್ ಸ್ಪರ್ಶಕ ಮತ್ತು ಮುಂದಿನದು ವಿ ಎಸ್ ಆದ್ದರಿಂದ ನಾನು ಇಲ್ಲಿ ನಿಮಗೆ ತೋರಿಸಿದ ಈ ಮ್ಯಾಟ್ರಿಕ್ಸ್ನ ರಚನೆ ಏನು ಎಂದು ನೀವು ಭಾವಿಸುತ್ತೀರಿ ನಾನು ಅದನ್ನು ಉಪ ಭಾಗಗಳಾಗಿ ವಿಭಜಿಸಿದ್ದೇನೆ ಉದಾಹರಣೆಗೆ ಮೊದಲನೆಯ ಸಮೀಕರಣಗಳು ಆಂತರಿಕ ಅಂಚುಗಳಲ್ಲಿನ ಪರೀಕ್ಷೆಗೆ ಸರಿಹೊಂದುತ್ತವೆ ಅವು n ಸಮೀಕರಣಗಳು ಆದರೆ ಒಳಾಂಗಣದಲ್ಲಿ ಪರೀಕ್ಷಿಸುವಿಕೆಯು ಯಾವುದನ್ನಾದರೂ ಒಳಗೊಂಡಿರುತ್ತದೆ ನಾನು ಆಂತರಿಕ ತ್ರಿಕೋನವನ್ನು ಈ ರೀತಿಯಲ್ಲಿ ತೆಗೆದುಕೊಳ್ಳುತ್ತೇನೆ ಮತ್ತು ಆಂತರಿಕ ಅಂಚಿನಲ್ಲಿ ಪರೀಕ್ಷಿಸುತ್ತೇನೆ ಉದಾಹರಣೆ 3 ಆಂತರಿಕ ಅಂಚಿನ ಉತ್ತಮ ಉದಾಹರಣೆಯಾಗಿದೆ ಸಮೀಕರಣ ೩ ಇದನ್ನು ಸರಿಪಡಿಸಲು ಒಳಗೊಂಡಿರುತ್ತದೆ ಅದನ್ನೇ ನಾನು ಪಡೆಯುತ್ತೇನೆ ಅದರಲ್ಲಿ ಯಾವುದೇ ವಿ ಎಸ್ ಸಿಗಬಹುದೇ ಯಾವುದೇ ವಿ ಎಸ್ ಇರುವುದಿಲ್ಲ ಆದ್ದರಿಂದ ನಾನು ಈ ಸಮೀಕರಣವನ್ನು ಇಲ್ಲಿ ನೋಡಿದಾಗ ವಿ ಎಸ್ ೦ ಆಗಿರುತ್ತದೆ ಸಮಯ ನೋಡಿ 0537 ಆದ್ದರಿಂದ ನಾನು ಈ ಸಮೀಕರಣವನ್ನು ಇಲ್ಲಿ ಬರೆಯುವಾಗ ನಾನು ಯು ಮತ್ತು ವಿ ಗಳನ್ನು ಹೊಂದಿದ್ದೇನೆ ಅವುಗಳ ಮೌಲ್ಯ 0 ಆಗಿರುತ್ತದೆ ನಾವು ಇದನ್ನು ಇಲ್ಲಿರುವ ಅಂಶಗಳೊಂದಿಗೆ ಗುಣಿಸುತ್ತೇವೆ ಹೀಗೆ ಸಮೀಕರಣದ ಒಂದು ಸಾಲನ್ನು ಬರೆಯುವ ಬಗ್ಗೆ ಯೋಚಿಸಿ ಇದು ಯುಐ ಮತ್ತು ಯುಬಿಗಳನ್ನು ಹೊಂದಿರುತ್ತದೆ ಆದರೆ ಯಾವುದೇ ವಿ ಇಲ್ಲ ಏಕೆಂದರೆ ಇವು ಆಂತರಿಕ ಅಂಚುಗಳಾಗಿವೆ ನಂತರ ನಾನು FEM ಸಮೀಕರಣಗಳಿಗೆ ಹೋಗುತ್ತೇನೆ ಆದರೆ ಗಡಿ ಅಂಚುಗಳನ್ನು ಸರಿಯಾಗಿ ಪರಿಗಣಿಸಿ ಉದಾಹರಣೆಗೆ ನಾವು ಇಲ್ಲಿ ಈ ಸಮೀಕರಣ 1 ಇದು ಯು ಮತ್ತು ವಿ ಅನ್ನು ಒಳಗೊಂಡಿರುತ್ತದೆ ಎಂದು ವಹಿಸಿಕೊಂಡಿದ್ದೇವೆ ಅಂತಿಮವಾಗಿ ಯಾವುದೂ ಶೂನ್ಯವಲ್ಲ ಇದು ಒಳಾಂಗಣದಲ್ಲಿ ಪರೀಕ್ಷಿಸುತ್ತಿದೆ ಇದು ಎಫ್ಇಎಂ ನಂತರ ನಾನು ಇದನ್ನು ತೆಗೆದುಕೊಳ್ಳುತ್ತೇನೆ ಇದು ಗಡಿಯಲ್ಲಿ ಎಫ್ಇಎಂ ಪರೀಕ್ಷೆಯ ಅಂಚುಗಳು ಇದು ನೀವು ನೋಡಿದಂತೆ ಒಳಗೊಂಡಿರುತ್ತದೆ ನಿಸ್ಸಂಶಯವಾಗಿ ಗಡಿಯಲ್ಲಿ ಮಾತ್ರ ಒಳಗೊಂಡಿರುತ್ತದೆ ಆದ್ದರಿಂದ ಈ 3 ಬ್ಲಾಕ್ಗಳೆಲ್ಲವೂ ಶೂನ್ಯೇತರ ಎಂದು ಒಳಗೊಂಡಿರುತ್ತದೆ ಈಗ ನಾವು ಅಂತಿಮವಾಗಿ ಉಳಿದ m ಸಮೀಕರಣಗಳಿಗೆ ಬರೋಣ ಅವು ಗಡಿ ಅವಿಭಾಜ್ಯದಿಂದ ಅಂದರೆ ಕೇವಲ ಗಡಿ ಅಂಚುಗಳಿಂದ ಬಂದದ್ದಾಗಿವೆ ಇವುಗಳಲ್ಲಿ ಯಾವುದು 0 ಆಗಿರುತ್ತದೆ ಯಾವುದು ಶೂನ್ಯವಲ್ಲ ಮೊದಲ ಬ್ಲಾಕ್ 0 ಆಗಿರುತ್ತದೆ ಏಕೆಂದರೆ ನೀವು ನೋಡಿದ 2 ಸಮೀಕರಣ ಇಲ್ಲಿ ಗಡಿರೇಖೆಯಲ್ಲಿರುವ ಯು ಮತ್ತು ವಿ ಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಕೊನೆಯಿಂದ ಎರಡನೆಯ ಸಮೀಕರಣ ಈ ಯಾವ ನಮೂದುಗಳು ಶೂನ್ಯವಲ್ಲದವು ನಾನು ಪರೀಕ್ಷಿಸಿದಾಗ ಯಾವುದೇ ಎಫ್ಇಎಂ ಅಂಚುಗಳ ಉದ್ದಕ್ಕೂ ಬಲಭಾಗದಲ್ಲಿ ಎಲ್ಲ ಶೂನ್ಯೇತರ ಪದವನ್ನು ಪಡೆಯುತ್ತೇನೆ ನೋಡಿ ಉದಾಹರಣೆಗೆ ಸಮೀಕರಣ 1 ಯಾವುದೇ ಬಲಭಾಗದ ಪದವಿದೆಯೇ ಮತ್ತು ನಾನು BI ಯಿಂದ ಬರುತ್ತಿರುವ e ಯೊಂದಿಗೆ ಉಳಿದಿದ್ದೇನೆ ಆದ್ದರಿಂದ ನಾನು ಸಮೀಕರಣಗಳ ವ್ಯವಸ್ಥೆಯನ್ನು ಹೊಂದಿದ್ದೇನೆ ಸರಿ ನಾನು n 2m ಅಸ್ಥಿರಗಳಲ್ಲಿ n 2m ಸಮೀಕರಣಗಳನ್ನು ಹೊಂದಿದ್ದೇನೆ ಮತ್ತು ಈಗ ನಾನು ಇದನ್ನು ಪರಿಹರಿಸಬಲ್ಲೆ ಗಮನಿಸಿ ನಾನು ಕೆಲವು ಪೆಟ್ಟಿಗೆಗಳಿಗೆ ಒಂದೇ ಒಂದು ಗುರುತು ಮತ್ತು ಇನ್ನೊಂದು ಪೆಟ್ಟಿಗೆಯಲ್ಲಿ ಎರಡೆರಡು ಗುರುತು ಹಾಕಿದ್ದೇನೆ ಒಂಟಿ ಗುರುತು ಎಫ್ಇಎಂನಿಂದ ಏನನ್ನು ಸೂಚಿಸುತ್ತದೆ ಈ ಸಮೀಕರಣಗಳ ಸ್ವರೂಪ ವಿರಳವಾಗಿದೆಯೇ ಒಂಟಿ ಗುರುತು ವಿರಳ ಜೋಡಿ ಗುರುತು ದಟ್ಟವಾಗಿರುತ್ತದೆ ಏಕೆಂದರೆ ಅದು ಪ್ರತಿಯೊಂದು ಅಂಶವನ್ನು ಒಳಗೊಂಡಿರುತ್ತದೆ ನನ್ನ ಸಮೀಕರಣ 2 ರಲ್ಲಿ ಪ್ರತಿಯೊಂದನ್ನು ಅಂದರೆ ಗಡಿ ಅವಿಭಾಜ್ಯ ಬಲ ಮೇಲ್ಮೈ ಎಲ್ಲವನ್ನೂ ಒಳಗೊಂಡಿರುತ್ತದೆ ಅವಿಭಾಜ್ಯದಲ್ಲಿ ಎಲ್ಲದರಲ್ಲೂ ಅಂಚು ತೊಡಗಿದೆ ಪ್ರತಿಯೊಂದು ಅಂಚನ್ನೂ ಒಳಗೊಂಡಿತ್ತು ಅದಕ್ಕಾಗಿಯೇ ನನ್ನ ಸಮೀಕರಣಗಳ ವ್ಯವಸ್ಥೆಯು ದಟ್ಟವಾಗಿತ್ತು ಆದ್ದರಿಂದ ನನ್ನ ಅನುಕೂಲಗಳು ಮತ್ತು ಅನಾನುಕೂಲಗಳ ಪ್ರಕಾರ ಸಂಕ್ಷಿಪ್ತವಾಗಿ ಹೇಳೋಣ ಗಡಿ ಸ್ಥಿತಿಯು ಏನಾಯಿತು ನಾನು ಎಬಿಸಿಯನ್ನು ನಿಖರವಾದ ಗಡಿ ಸ್ಥಿತಿಯಿಂದ ಬದಲಾಯಿಸಿದೆ ಇದು ನಿಖರವಾಗಿದೆ ಇದು ಉತ್ತಮ ಸಕಾರಾತ್ಮಕ ಅಂಶ ನಾನು ಈಗ ಗಾಳಿಯನ್ನು ವಿವೇಚಿಸಬೇಕೇ ಅಗತ್ಯವಿಲ್ಲ ಆದ್ದರಿಂದ ನನ್ನ ಗಡಿ ಸ್ಥಿತಿ ವಿವೇಚನೆಯ ಕನಿಷ್ಠ ಅಗತ್ಯಕ್ಕೆ ಕುಗ್ಗಿದೆ ಇದರ ಅನನುಕೂಲತೆಗಳು ಏನು ಸಿಸ್ಟಮ್ ಸಮೀಕರಣಗಳು ಸ್ವಲ್ಪಮಟ್ಟಿಗೆ ದೊಡ್ಡದಾಗಿದೆ ಅದು ಬಹಳ ದೊಡ್ಡ ಪ್ರಮಾಣವನ್ನು ತೆಗೆದುಕೊಂಡರೆ ಆಂತರಿಕ ಅಂಚುಗಳು ಮತ್ತು ಗಡಿ ಅಂಚುಗಳಿಗೆ ಅನುಪಾತವನ್ನು ತೆಗೆದುಕೊಂಡರೆ ಇದು ಹೆಚ್ಚಿನ ಬೆಲೆಯಲ್ಲ ಇದು ದಟ್ಟವಾದ ಹಕ್ಕು ಆದ್ದರಿಂದ ನನ್ನ ಮ್ಯಾಟ್ರಿಕ್ಸ್ನ ವ್ಯವಸ್ಥೆಯು ಇನ್ನು ಮುಂದೆ ವಿರಳವಾಗಿಲ್ಲ ಅದು ದೊಡ್ಡ ಅನಾನುಕೂಲವಾಗಿದೆ ಏಕೆಂದರೆ ಈಗ ನನ್ನ ಬಳಿ ಎನ್ ಲೊಗ್ ಎನ್ ಪರಿಹಾರಕವಿಲ್ಲ ಆದರೆ ನಾನು ಹೊಂದಿದ್ದರೆ ಪರಿಮಾಣವನ್ನು ಅವಿಭಾಜ್ಯವಾಗಿ ಬಳಸಿಕೊಂಡು ನಾನು ಇಡೀ ವಿಷಯವನ್ನು ಮಾಡಬಹುದಿತ್ತು ಇಡೀ ವಿಷಯವನ್ನು ವಿಧಾನದ ಉದಾಹರಣೆಯಾಗಿ ಮಾಡಿದೆ ನಂತರ ನಾನು ಸಂಪೂರ್ಣ ಪರಿಮಾಣವನ್ನು ಒಂದು ದಟ್ಟವಾದ ಸಮೀಕರಣಕ್ಕೆ ವಿವೇಚಿಸುತ್ತಿದ್ದೇನೆ ಆದ್ದರಿಂದ ಇದು ಭಾಗಶಃ ವಿರಳವಾಗಿದೆ ಭಾಗಶಃ ದಟ್ಟವಾಗಿರುತ್ತದೆ ಮ್ಯಾಟ್ರಿಕ್ಸ್ನ ಒಂದು ಭಾಗ ವಿರಳ ಇನ್ನೊಂದು ಭಾಗವು ದಟ್ಟವಾಗಿರುತ್ತದೆ ಎಂಬ ಅಂಶವನ್ನು ಬಳಸಿಕೊಳ್ಳುವಂತಹ ವಿಶೇಷ ಪರಿಹಾರಕವನ್ನು ನಾನು ತರಬೇಕಾಗಿದೆ ಆದ್ದರಿಂದ ಅದನ್ನು ಮಾಡಲು ಕೆಲವು ಮಾರ್ಗಗಳಿವೆ ಉದಾಹರಣೆಗೆ ಮ್ಯಾಟ್ಲ್ಯಾಬ್ ಇದೆ ವಿಭಜನೆ ಇದು ಶುರ್ ವಿಭಜನೆ ಶುರ್ ವಿಭಜನೆಯು ನಾವು ಮ್ಯಾಟ್ರಿಕ್ಸ್ ನಿಂದ ಮಾಡಿದ ವಿಭಜನೆಯಾಗಿದೆ ಆದ್ದರಿಂದ ನಾವು ಇದನ್ನೇ ಹೇಳುತ್ತಿರುವುದು ಶುರ್ ವಿಭಜನೆಯಲ್ಲ ಆದರೆ ಶುರ್ ಕಾಂಪ್ಲಿಮೆಂಟ್ ಸರಿ ಆದ್ದರಿಂದ ಶುರ್ ಕಾಂಪ್ಲಿಮೆಂಟ್ ಮ್ಯಾಟ್ರಿಕ್ಸ್ ಅನ್ನು ವಿಭಜಿಸುತ್ತದೆ 4 ಭಾಗಗಳಿಗೆ ಸರಿಯಾಗಿ ವಿಭಜಿಸುತ್ತದೆ ಉದಾಹರಣೆಗೆ ನಾನು ಇದ್ದರೆ ಶುರ್ ವಿಭಜನೆಯನ್ನು ಬಳಸಿಕೊಂಡು ಇದನ್ನು ವಿಭಜಿಸಬಹುದು ಮತ್ತು ಉಪ ಮ್ಯಾಟ್ರಿಕ್ಸ್ನ ವಿಲೋಮಗಳು ವಿಲೋಮವಾಗಿವೆ ಆದ್ದರಿಂದ ನೀವು ಮತ್ತಷ್ಟು ವಿರಳವಾದ ಭಾಗವನ್ನು nlog ಮತ್ತು ದಟ್ಟವಾದ ಭಾಗಕ್ಕೆ ಪರಿಹಾರಕವು ನಿಯಮಿತ ಪರಿಹಾರಕ ಹಕ್ಕನ್ನು ಬಳಸಬಹುದು ಮತ್ತು ಅದನ್ನು ಸಾಹಿತ್ಯದಲ್ಲಿ ಹೇಗೆ ಮಾಡಲಾಗುತ್ತದೆ ಆದ್ದರಿಂದ ನೀವು ಈ n 2m ಸಿಸ್ಟಮ್ ಸಮೀಕರಣಗಳನ್ನು ಮ್ಯಾಟ್ಲ್ಯಾಬ್ಗೆ ನೀಡಿದರೆ ಅಥವಾ ನಿಮ್ಮ ಆಯ್ಕೆಯ ಯಾವುದೇ ಪರಿಹಾರಕಕ್ಕೆ ನೀಡುದರೆ ಏನಾಗುತ್ತದೆ ಏಕೆಂದರೆ ಸಮಸ್ಯೆಯ ರಚನೆಯನ್ನು ಬಳಸಿಕೊಳ್ಳಲು ನೀವು ಪರಿಹಾರಕಕ್ಕೆ ಹೇಳುತ್ತಿಲ್ಲ ಯಾವುದೇ ರೇಖೀಯದಲ್ಲಿ ನೀವು ಬೀಜಗಣಿತದ ಸಮಸ್ಯೆಯ ರಚನೆಯನ್ನು ಬಳಸಿಕೊಳ್ಳಲು ಸಾಧ್ಯವಾದರೆ ನೀವು ದೊಡ್ಡ ಗೆಲುವುಗಳನ್ನು ಪಡೆಯುತ್ತೀರಿ ನೀವೇನೂ ಹೇಳದಿದ್ದರೆ ಇದು n 2m ಗಾತ್ರದ ದಟ್ಟವಾದ ಮ್ಯಾಟ್ರಿಕ್ಸ್ ಎಂದು ಪರಿಗಣಿಸುತ್ತದೆ ಮತ್ತು ಅದು ಸಂಪೂರ್ಣ ತಪ್ಪಾಗಿ ಮಾಡುತ್ತದೆ ಮತ್ತು ಶುರ್ ಅವರ ಕಾಂಪ್ಲಿಮೆಂಟ್ ಇದನ್ನು ನಿಯಂತ್ರಿಸುವ ಒಂದು ಮಾರ್ಗವಾಗಿದೆ ಇದರರ್ಥ ನಾನು ಅದನ್ನು ಹೇಳುವುದಿಲ್ಲ ಆದರೆ ನೀವು ಶುರ್ ಕಂಪ್ಲಿಮೆಂಟ್ ಅನ್ನು ಪುಸ್ತಕದಲ್ಲಿ ನೋಡಬಹುದು ನಾನು ನಿಮಗೆ ಶುರ್ ಅವರ ಕಾಂಪ್ಲಿಮೆಂಟನ್ನು ನೋಡಿದಾಗ ನಾನು ಏನು ಮಾಡುತ್ತೇನೆ ಎಂದು ಅರ್ಥೈಸುತ್ತೇನೆ ಶುರ್ನ ವಿಭಜನೆಯಿಂದ ಬಹಳ ಭಿನ್ನವಾಗಿದೆ ಹೇಗಾದರೂ ಅದು ಪ್ರತ್ಯೇಕ ಭಾಗವಾಗಿದೆ ಇಲ್ಲಿ ಮುಖ್ಯ ರೀತಿಯ ಸಾರಾಂಶವೆಂದರೆ ನಾವು ಹೇಗೆ ನಿರ್ವಹಿಸುತ್ತೇವೆ ಎಂಬುದು ಅತ್ಯುತ್ತಮವಾದ 2 ಅನ್ನು ಸಂಯೋಜಿಸಿ ನಾವು ಎಫ್ಇಎಂ ಮಾಡಿದ್ದೇವೆ ಮತ್ತು ಇದು ನಾನು ಆಯ್ಕೆಮಾಡುವ ನಿರ್ದಿಷ್ಟ ಹಕ್ಕು ವೆಕ್ಟರ್ ಎಫ್ಇಎಂ ಆಗಿದೆ ನಾನು ವೆಕ್ಟರ್ ಎಫ್ಇಎಂ ಅನ್ನು ಆರಿಸಿದಾಗ ನನ್ನ ಅಪರಿಚಿತಗಳು ಅಂಚುಗಳಲ್ಲಿ ಅಪರಿಚಿತರಾದವು ಹೌದು ಇತರ ಪ್ರಯೋಜನ ನಾನು ಗಡಿಯಲ್ಲಿ ಹೆಚ್ ಪಡೆಯುತ್ತೇನೆ ಇದು ಉತ್ತಮವಾಗಿದೆ ಏಕೆಂದರೆ ಅದು ಎಲ್ಲಿದೆ ಅದು ನೇರವಾಗಿ ಪ್ಲಗ್ ಇನ್ ಆಗುವುದೇ ನಾನು ಹ್ಯೂಜೆನ್ಸ್ ತತ್ವವನ್ನು ಬಳಸಿಕೊಂಡು ಆರ್ಸಿಎಸ್ ಅನ್ನು ಲೆಕ್ಕಹಾಕಲು ಬಯಸಿದಾಗ ನನಗೆ ಇ ಮತ್ತು ಹೆಚ್ ಅಗತ್ಯವಿದೆ ಎಫ್ಇಎಂನಲ್ಲಿ ಏನಾಯಿತು ನನಗೆ ಎಲ್ಲೆಡೆ ಎಚ್ ಸಿಕ್ಕಿತು ಆದರೆ ಹ್ಯೂಜೆನ್ಸ್ ತತ್ವವನ್ನು ಲೆಕ್ಕಾಚಾರ ಮಾಡಲು ಇ ಅಗತ್ಯವಿದೆ ಆದ್ದರಿಂದ ನಂತರ ನಾನು ಅಂಶಗಳಿಗೆ ಸರಾಸರಿ ತೆಗೆದುಕೊಳ್ಳುತ್ತೇನೆ ಅಥವಾ ಅಂತಹದನ್ನು ಇಲ್ಲಿ ನಾನು ಪಡೆಯುತ್ತೇನೆ ಒಳಾಂಗಣದಲ್ಲಿ ನಾವು ಎಲ್ಲೆಡೆ H ಅನ್ನು ಮಾತ್ರ ಹೊಂದಿದ್ದೇವೆ ಅದು ನಾನು ಆರ್ಸಿಎಸ್ ಸಮಸ್ಯೆ ರಾಡಾರ್ ಕ್ರಾಸ್ ಸೆಕ್ಷನ್ ಸಮಸ್ಯೆ ಪರಿಹರಿಸುತ್ತಿದ್ದರೆ ಸಾಕಷ್ಟು ಒಳ್ಳೆಯದು ಈ ಮೌಲ್ಯಗಳ ಈ ಎನ್ ಬಗ್ಗೆ ನಾನು ಹೆದರುವುದಿಲ್ಲ ಆದರೆ ಸರಿಯಾಗಿ ಏನು ಮಾಡಬೇಕೆಂಬುದನ್ನು ನಾನು ಇನ್ನೂ ಪರಿಹರಿಸಬೇಕಾಗಿದೆ ಅಂತಿಮವಾಗಿ ರಾಡಾರ್ ಕ್ರಾಸ್ ವಿಭಾಗವು ದೂರದ ಕ್ಷೇತ್ರದ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಹ್ಯೂಜೆನ್ಸ್ ತತ್ವ ಹ್ಯೂಜೆನ್ಸ್ ತತ್ವಕ್ಕೆ ಗಡಿ ಮಾತ್ರ ಬೇಕು ಆದ್ದರಿಂದ ಆರ್ಸಿಎಸ್ಗೆ ನನಗೆ ಕೇವಲ 2 ಮಿ ಸಾಕು ಎನ್ ಆಂತರಿಕವಾದವು ಬೇಡ ಆದರೆ ಡಿಕೌಪಲ್ ಮಾಡಲು ಯಾವುದೇ ಮಾರ್ಗವಿಲ್ಲ ನಾನು ಎಲ್ಲವನ್ನೂ ಪರಿಹರಿಸಬೇಕಾಗಿದೆ ಇದು ರಚನೆಯಲ್ಲಿ ಉತ್ತಮ ರೀತಿಯಲ್ಲಿ ಹೊರಬರುತ್ತದೆ ಪರಿಹಾರಕವನ್ನು ಬರೆಯುವುದು ಒಂದೇ ಸವಾಲು ಅದೇ ಎನ್ ಐಜೆನ್ಮೋಡ್ಗಳನ್ನು ಕಂಡುಹಿಡಿಯಲು ನೀವು ಮೋಡ್ ಪರಿಹಾರಕವನ್ನು ಬರೆಯಲು ಬಯಸಿದರೆ ಕೆಲವು ತರಂಗ ಅಥವಾ ಈ ವಿಧಾನವನ್ನು ಬಳಸಬಹುದು ತತ್ವವನ್ನು ಸಹ ಬಳಸಬಹುದು ಅಲ್ಲಿ ನಿಮಗೆ ಅದೇ ಸಮಸ್ಯೆ ಇರುತ್ತದೆ ತರಂಗ ಮಾರ್ಗದರ್ಶಿಗಾಗಿ ನೀವು ಎಫ್ಇಎಂ ಹೊಂದಿದ್ದೀರಿ ಆದರೆ ನಂತರ ನೀವು ಗಡಿ ಪರಿಸ್ಥಿತಿಗಳನ್ನು ಅನ್ವಯಿಸಲು ಅದರ ಹೊರಗೆ ಸ್ವಲ್ಪ ಗಾಳಿಯ ಅಗತ್ಯವಿದೆ ಆದ್ದರಿಂದ ಇದು ಗಡಿ ಅವಿಭಾಜ್ಯವನ್ನು ಏಕೆ ಅನ್ವಯಿಸುತ್ತದೆ ಜಾಣತನದಿಂದ ಹೇಗೆ ಸಂಯೋಜಿಸುವುದು ಬದಲಾಯಿಸುವುದು ಎಂಬುದನ್ನು ನಾನು ತಿಳಿಸಲು ಬಯಸುತ್ತೇನೆ ಗಡಿ ಸ್ಥಿತಿ ಮತ್ತು ಅದನ್ನು ಬೇರೆಡೆಯಿಂದ ಪಡೆಯಿರಿ ವಾಸ್ತವವಾಗಿ ನಿಮ್ಮ ವಾಣಿಜ್ಯ ಪರಿಹಾರಕಾರರು ನಿಮ್ಮಂತಹ ಅನೇಕ ಎಚ್ಎಫ್ಎಸ್ಎಸ್ ಮತ್ತು ಈಗಿನ ದಿನಗಳಲ್ಲಿ ಗಡಿ ಸ್ಥಿತಿ ಅಥವಾ ಗಡಿ ಅವಿಭಾಜ್ಯಗಳನ್ನು ಒಳಗೆ ಹೀರಿಕೊಳ್ಳುವ ಆಯ್ಕೆಗಳಿವೆ ಈಗ ನೀವು ಅವರು ಒಳಗೆ ಏನು ಮಾಡುತ್ತಿದ್ದಾರೆಂದು ತಿಳಿಯಿರಿ ಅದು ನಮ್ಮನ್ನು ಹೈಬ್ರಿಡ್ ವಿಧಾನಗಳ ಅಂತ್ಯಕ್ಕೆ ತರುತ್ತದೆ ಎಂದು ನಾನು ಭಾವಿಸುತ್ತೇನೆ ಹೌದು ನೀವು ಸಹ ಇದನ್ನು ಮಾಡಬಹುದು ಆದ್ದರಿಂದ ಐಜೆನ್ ಎ ಐಜೆನ್ ಸ್ಟ್ರಕ್ಚರ್ ಲೆಕ್ಕಾಚಾರಕ್ಕಾಗಿ ಇದನ್ನು ಬಳಸಲು ನೀವು ನಿಜವಾಗಿಯೂ ಒಂದನೇ ಹಂತಕ್ಕೆ ಹಿಂತಿರುಗುತ್ತೀರಿ ಸ್ವತಃ ಹಂತ 1 ರಲ್ಲಿ ನೀವು ಇರಿಸಬೇಕಾಗುತ್ತದೆ ಆದ್ದರಿಂದ ನೀವು ಅದೇ ಆಲೋಚನೆ ಅನುಸರಿಸುತ್ತೀರಿ ಆದರೆ ನಾವು ಹೆಚ್ಚುವರಿ ಬೀಟಾ ಚದರ ಪದವನ್ನು ಎಚ್ಚರಿಕೆಯಿಂದ ವ್ಯವಹರಿಸಬೇಕು ನೀವು ಅದನ್ನು ಎಚ್ಚರಿಕೆಯಿಂದ ನಿಭಾಯಿಸಿದರೆ ಅದೇ ಪಾಕವಿಧಾನವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಏಕೆಂದರೆ ನಾವು ಅಂತಿಮವಾಗಿ ಏನು ಮಾಡಿದ್ದೇವೆ ನಾವು ಗಡಿ ಸ್ಥಿತಿಯನ್ನು ಮಾರ್ಪಡಿಸುತ್ತೇವೆ ಅಲ್ಲಿ ನಾವು ಹೊಂದಿದ್ದೇವೆ ಆದ್ದರಿಂದ ಎಲ್ಲವನ್ನೂ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ನಿಮ್ಮ ಸಮಸ್ಯೆ ಬದಲಾದರೆ ಎಲ್ಲವನ್ನೂ ಬದಲಾಯಿಸಬೇಕಾಗಿದೆ ತರಂಗ ಮಾರ್ಗದರ್ಶಿ ಸಮಸ್ಯೆ ಇದ್ದರೆ ಯಾವ ಮೋಡ್ಗಳನ್ನು ನೀವು ಲೆಕ್ಕಹಾಕಲು ಬಯಸುತ್ತೀರಾ ಇಲ್ಲಿ ಇ ಘಟಿಸುವಿಕೆ ಇರುವುದಿಲ್ಲ ಘಟಿಸುವ ಕ್ಷೇತ್ರವನ್ನು ಲೆಕ್ಕಹಾಕಿ ಹೌದು ಕಂಪ್ಯೂಟೇಶನ್ ಡೊಮೇನ್ನಲ್ಲಿನ ಒಟ್ಟು ಕ್ಷೇತ್ರವೆಂದರೆ ನಾವು ಎಲ್ಲವನ್ನೂ ಮಾಡುವ ಮೂಲಕ ಲೆಕ್ಕಹಾಕಲು ಸಾಧ್ಯವಾಗುವಂತದ್ದು ಇಲ್ಲ ಆದ್ದರಿಂದ ನಾವು ಬರೆಯುವಾಗ ಒಟ್ಟಾರೆ ಕೆಲಸ ಮಾಡಲು ಇದು ಅನುಮತಿಸುತ್ತದೆ ಪ್ರತಿಯೊಂದು ಅಂಶಕ್ಕೂ ಈ ನಿಯಮಗಳು ವೈಯಕ್ತಿಕ ಗಡಿಗಳಲ್ಲಿ ರದ್ದುಗೊಳ್ಳುತ್ತವೆ ಮತ್ತು ನೀವು ರದ್ದುಗೊಳಿಸಲಾಗದ ಹೊರಗಿನ ಗಡಿಯೊಂದೇ ಉಳಿದಿದೆ ಈ ಹಂತದಲ್ಲಿ ನೋಡಿ ಎಫ್ಇಎಂ ವಾಸ್ತವವಾಗಿ ಇಲ್ಲ ನಾವು ಯಾವ ಪ್ರಮೇಯವನ್ನು ಅನ್ವಯಿಸಿದ್ದೇವೆ ಭಿನ್ನಾಭಿಪ್ರಾಯ ಪ್ರಮೇಯವನ್ನು ನಾವು ಅನ್ವಯಿಸಿದ್ದೇವೆ ಒಂದು ಮೇಲ್ಮೈ ಅವಿಭಾಜ್ಯವನ್ನು ಒಂದು ಪ್ರದೇಶ ಅವಿಭಾಜ್ಯವನ್ನು ಒಂದು ರೇಖೆಯ ಅವಿಭಾಜ್ಯವಾಗಿ ಪರಿವರ್ತಿಸಿ ಅದಕ್ಕಾಗಿಯೇ ಬಲ ಭಾಗದಲ್ಲಿ ರೇಖೀಯ ಅವಿಭಾಜ್ಯವಾಯಿತು ಆದ್ದರಿಂದ ಇದು ಗಡಿಯಲ್ಲಿ ಮಾತ್ರ ನಿಜ ಆದ್ದರಿಂದ ಆಂತರಿಕ ಅಂಚಿಗೆ ಬಲಭಾಗ 0 ಆಗಿರುತ್ತದೆ ನಾನು ಒಳಾಂಗಣದಲ್ಲಿದ್ದರೆ ಅಂಚಿನಲ್ಲಿ ನಾನು ಎಡಭಾಗ ಮಾತ್ರ 0 ಬಲಭಾಗ ಮಾತ್ರ 0 ಎಂದು ಪರೀಕ್ಷಿಸುತ್ತಿದ್ದೇನೆ ಮೂರನೆಯದು ಕೇವಲ ಗಡಿ ಸ್ಥಿತಿ ಹೌದು ಬಲಭಾಗದಲ್ಲಿರುವ ಗಡಿ ಸ್ಥಿತಿ ಎಡಭಾಗ ಇನ್ನೂ ಮ್ಯಾಟ್ರಿಕ್ಸ್ ಎ ಎಕ್ಸ್ ಬಿ ಅನ್ನು ನೀಡಲಿದೆ ಆದ್ದರಿಂದ ನಾನು ಶುರ್ ಕಾಂಪ್ಲಿಮೆಂಟ್ ಅಂದರೆ ಏನು ಮೂಲತಃ ಈಗ ನಮಗೆ ತಿಳಿದಿರುವ ಬದಲು ಅದನ್ನು ಹೇಗೆ ಪರಿಹರಿಸುವುದು ಎಂದು ಹೆಚ್ಚು ತಿಳಿಯಲು ಹೋಗುವುದಿಲ್ಲ ಮತ್ತೊಂದೆಡೆ ಶುರ್ ಅವರ ಕಾಂಪ್ಲಿಮೆಂಟ್ ನಮಗೆ 4 ಭಾಗವನ್ನಾಗಿಸಲು ಅವಕಾಶ ನೀಡುತ್ತದೆ ಆದ್ದರಿಂದ ನಾವು ಎ ಬಿ ಸಿ ಡಿ ಎಂದು ಹೇಳೋಣ ಮತ್ತು ನಂತರ ನಿಮ್ಮ ಅಸ್ಥಿರಗಳನ್ನು xy ಎಂದು ಬರೆಯಿರಿ ಮತ್ತು ಕೆಲವು ಸೂತ್ರಗಳಿವೆ ಅದು ನಿಮಗೆ ಅಂತಿಮ ಪರಿಹಾರವನ್ನು ಬರೆಯಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ನೀವು ಇಡೀ ವಿಷಯದ ವಿಲೋಮವನ್ನು ತೆಗೆದುಕೊಳ್ಳಬೇಕಾಗಿಲ್ಲ ಉದಾಹರಣೆಗೆ ಎ ವಿರಳ ಭಾಗವಾಗಿರಬಹುದು ಅದರ ವಿಲೋಮವು ಸರಿಯಾಗಿ ಮಾಡಲು ಸುಲಭವಾಗಿದೆ ಅವುಗಳು ಶುರ್ ಅವರ ಕಾಂಪ್ಲಿಮೆಂಟ್ ಮಾಡುವ ತಂತ್ರಗಳಾಗಿವೆ ಅವುಗಳಲ್ಲಿ ಒಂದು 0 ಬ್ಲಾಕ್ ಆಗಿರಬಹುದು ಮತ್ತು ಆದ್ದರಿಂದ ಅದು ಬಲಭಾಗದಲ್ಲಿರುತ್ತದೆ ಆದ್ದರಿಂದ ಇದು ಶುದ್ಧ ರೇಖೀಯ ಬೀಜಗಣಿತ ಎಂದು ನಾನು ಅರ್ಥೈಸುತ್ತೇನೆ